IIoT ಯ ಮತ್ತೊಂದು ಅಪ್ಲಿಕೇಶನ್ ಆಹಾರ ಉದ್ಯಮ ಮತ್ತು ಕೃಷಿ ಆದ್ದರಿಂದ ಆಹಾರ ಉದ್ಯಮದಲ್ಲಿ ನಿಜವಾಗಿ ಏನಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮೊದಲು ಪ್ರಯತ್ನಿಸೋಣ ಆದ್ದರಿಂದ ನಮ್ಮಲ್ಲಿ ಕೃಷಿ ಉತ್ಪನ್ನಗಳಿವೆ ಆ ಕೃಷಿ ಉತ್ಪನ್ನಗಳು ಅವು ಕ್ಷೇತ್ರದಿಂದ ಬರುತ್ತವೆ ನಂತರ ಆ ಉತ್ಪನ್ನಗಳನ್ನು ಮೂಲತಃ ವಿಭಿನ್ನ ಪ್ರಕ್ರಿಯೆಗಳ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅಂತಿಮವಾಗಿ ಗ್ರಾಹಕರು ಮೂಲತಃ ಕೃಷಿ ಉತ್ಪನ್ನಗಳನ್ನು ಸೇವಿಸುತ್ತಾರೆ ಆದ್ದರಿಂದ ನಾನು ಇದನ್ನು ಸ್ವಲ್ಪ ಹೆಚ್ಚು ವಿಸ್ತಾರವಾಗಿ ಹೇಳುತ್ತೇನೆ ಈ ಪ್ರಕ್ರಿಯೆಯನ್ನು ಫೀಲ್ಡ್ ಟು ಪ್ಲೇಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಫೀಲ್ಡ್ ಟು ಪ್ಲೇಟ್ ಇದರ ಅರ್ಥವೇನೆಂದರೆ ಕ್ಷೇತ್ರದಿಂದ ಉತ್ಪಾದನೆಯನ್ನು ತಟ್ಟೆಗೆ ತಯಾರಿಸಲಾಗುತ್ತದೆ ಎಲ್ಲಿ ಬಳಕೆ ಮಾಡಲಾಗುತ್ತದೆ ಪೂರೈಕೆ ಸರಪಳಿ ಎಂದರೇನು ಉತ್ಪಾದನೆಯ ಸರಪಳಿ ಯಾವುದು ಇದು ಕೃಷಿ ಕ್ಷೇತ್ರದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳೋಣ ಆದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ನೀವು ಬೆಳೆಗಳನ್ನು ಬೆಳೆಯುತ್ತಿದ್ದೀರಿ ಆದ್ದರಿಂದ ಬೀಜಗಳನ್ನು ಬಿತ್ತನೆ ಮಾಡುವುದು ರೈತರು ಬೀಜಗಳನ್ನು ಬಿತ್ತಲು ಬೆಳೆಗಳನ್ನು ಬೆಳೆಯಲು ರಸಗೊಬ್ಬರಗಳನ್ನು ಅನ್ವಯಿಸಲು ಕೀಟನಾಶಕಗಳನ್ನು ಅನ್ವಯಿಸಲು ಹೋಗುತ್ತಾರೆ ಮತ್ತು ನಂತರ ಕೃಷಿ ಯೋಜನೆಗಳ ನಂತರ ಅವು ಪ್ರಬುದ್ಧವಾಗುತ್ತವೆ ನಂತರ ಮೂಲತಃ ಈ ಬೆಳೆಗಳನ್ನು ಸರಿಯಾಗಿ ಕೊಯ್ಲು ಮಾಡಲಾಗುತ್ತದೆ ಆದ್ದರಿಂದ ಈ ಬೆಳೆಗಳನ್ನು ಕೊಯ್ಲು ಮಾಡಲಾಗುತ್ತದೆ ಮುಂದಿನ ಹಂತವು ವಿಶಾಲವಾಗಿ ಕೊಯ್ಲು ಮಾಡಲಿದೆ ಕೊಯ್ಲು ಮಾಡಿದ ನಂತರ ಈ ಆಹಾರ ಧಾನ್ಯಗಳನ್ನು ಸಂಸ್ಕರಿಸಲಾಗುವುದು ಆಹಾರ ಧಾನ್ಯ ಸಂಸ್ಕರಣೆ ಆಹಾರ ಧಾನ್ಯ ಸಂಸ್ಕರಣೆಯ ನಂತರ ನಾವು ಆಹಾರ ಧಾನ್ಯಗಳ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಎಂದು ಹೇಳಲಿದ್ದೇವೆ ಆಹಾರ ಧಾನ್ಯಗಳ ಪ್ಯಾಕೇಜಿಂಗ್ ನಂತರ ಈ ಪ್ಯಾಕೇಜುಗಳನ್ನು ಸಾಗಿಸಲಾಗುವುದು ಸಾರಿಗೆ ಮತ್ತು ಜಾರಿ ಆದ್ದರಿಂದ ಅವುಗಳನ್ನು ಸಾಮಾನ್ಯವಾಗಿ ಸಗಟು ಮಾರುಕಟ್ಟೆಗೆ ಸಾಗಿಸಲಾಗುವುದು ನಂತರ ಅದು ಚಿಲ್ಲರೆ ವ್ಯಾಪಾರಿ ಚಿಲ್ಲರೆ ಮಾರುಕಟ್ಟೆಗೆ ಹೋಗುತ್ತದೆ ಮತ್ತು ಅಂತಿಮವಾಗಿ ಗ್ರಾಹಕರು ಕೃಷಿ ಉತ್ಪನ್ನಗಳನ್ನು ಖರೀದಿಸಲು ಮತ್ತು ಬೇಯಿಸಲು ಹೋಗುತ್ತಾರೆ ಮತ್ತು ಅವರು ಅದನ್ನು ಸೇವಿಸಲಿದ್ದಾರೆ ಆದ್ದರಿಂದ ಮೂಲತಃ ಇದು ಪ್ಲೇಟ್ ಅಲ್ವಾ ಇದು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಿಂದ ತಟ್ಟೆಯವರೆಗಿನ ಸರಪಳಿಯಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ಅನುಸರಿಸುವ ಚಟುವಟಿಕೆಗಳ ಸರಪಳಿ ಇದು ಸರಬರಾಜು ಸರಪಳಿ ಎಂದು ನಾವು ಹೇಳೋಣ ಆದ್ದರಿಂದ ಪೂರೈಕೆ ಸರಪಳಿ ಬರುತ್ತದೆ ಏಕೆಂದರೆ ಅಂತಿಮವಾಗಿ ಈ ಪ್ರತಿಯೊಂದು ವಿಷಯಕ್ಕೂ ಈ ಸಂಪೂರ್ಣ ಚಕ್ರದ ಮೂಲಕ ಸರಬರಾಜನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಗಳ ಮೂಲಕ ಈ ಎಲ್ಲಾ ಪೂರೈಕೆ ಮತ್ತು ವಿಭಿನ್ನ ಹಂತಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ನಾವು ಈ ರೀತಿಯ ಸನ್ನಿವೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ರೀತಿಯ ಸನ್ನಿವೇಶದಲ್ಲಿ ಸಂವೇದಕಗಳನ್ನು ಬಳಸಬೇಕಾಗುತ್ತದೆ ನೀವು ಸಂವೇದಕಗಳನ್ನು ಹೊಂದಿದ್ದೀರಿ ಬೆಳೆಗಳ ಬೆಳವಣಿಗೆ ಬೀಜಗಳನ್ನು ಬಿತ್ತನೆ ರಸಗೊಬ್ಬರಗಳನ್ನು ನಿಖರವಾಗಿ ಸಮರ್ಪಕವಾಗಿ ಅನ್ವಯಿಸಲು ಮತ್ತು ಕೀಟನಾಶಕಗಳನ್ನು ನಿಖರವಾಗಿ ಮತ್ತು ಸಮರ್ಪಕವಾಗಿ ಅನ್ವಯಿಸಲು ಕೃಷಿ ಕ್ಷೇತ್ರದಲ್ಲಿ IIoT ಸಾಧನಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಸಂವೇದಕಗಳು ಆಕ್ಯೂವೇಟರ್ಗಳು ಮತ್ತು ವಿವಿಧ ಕೃಷಿ ರೋಬೋಟ್ಗಳನ್ನು ಇಲ್ಲಿ ಬಳಸಬಹುದು ಕೊಯ್ಲುಗಾಗಿ 2 ನೇ ಹಂತದಲ್ಲೂ ಸಹ ಇವುಗಳನ್ನು ಆಹಾರ ಧಾನ್ಯ ಸಂಸ್ಕರಣೆಗೆ ಬಳಸಬಹುದು ಮತ್ತೆ ಇವುಗಳನ್ನು ಬಳಸಬಹುದು ಪ್ಯಾಕೇಜಿಂಗ್ಗೆ ಅದೇ ರೀತಿ ಸಾರಿಗೆ ಲಾಜಿಸ್ಟಿಕ್ಸ್ ಸಗಟು ವ್ಯಾಪಾರಿ ಚಿಲ್ಲರೆ ವ್ಯಾಪಾರಿ ಪ್ಲೇಟ್ ವಾಸ್ತವವಾಗಿ ಇದನ್ನು ಪಕ್ಕಕ್ಕೆ ಬಿಡೋಣ ಆದ್ದರಿಂದ ನಾವು ಇನ್ನೂ ಸಂವೇದಕವನ್ನು ಸಕ್ರಿಯಗೊಳಿಸಿದ ಮತ್ತು ರೊಬೊಟಿಕ್ ಪ್ಲೇಟ್ ಅನ್ನು ಹೊಂದಿರುವ ಪ್ಲೇಟ್ ಅನ್ನು ಹೊಂದಿಲ್ಲ ಆದ್ದರಿಂದ ಅದು ಸಾಧಿಸಬೇಕಾದ ದೂರದ ಕನಸು ಆದರೆ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಮೂಲತಃ ಸಂವೇದಕಗಳು ಆಕ್ಯೂವೇಟರ್ಗಳು ರೋಬೋಟ್ಗಳು ಇತ್ಯಾದಿ ಇವೆಲ್ಲವೂ ವ್ಯವಸ್ಥೆಗಳಿಗೆ ಸಹಾಯ ಮಾಡಲಿವೆ ಅಥವಾ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುವ ಯಂತ್ರಗಳು ಮತ್ತು ವಿವಿಧ ರಾಜ್ಯಗಳು ಇತ್ಯಾದಿ ಹೆಚ್ಚು ಪರಿಣಾಮಕಾರಿ ಸ್ವಾಯತ್ತತೆ ಮತ್ತು ಮುಂತಾದವುಗಳು ಆದ್ದರಿಂದ ಈಗ ನಾವು ಮುಂದೆ ನೋಡೋಣ ಮತ್ತು ಆಹಾರ ಉದ್ಯಮದಲ್ಲಿ ಐಒಟಿ ಅನುಷ್ಠಾನದ ವಿಷಯದಲ್ಲಿ ನಮ್ಮಲ್ಲಿರುವುದನ್ನು ನೋಡೋಣ ಆದ್ದರಿಂದ ಈ ಸಂವೇದಕಗಳು ಆಕ್ಯೂವೇಟರ್ಗಳು ನಾನು ಈಗಾಗಲೇ ಸರಿಯಾಗಿ ಹೇಳಿದ ಸಂಗತಿಯಾಗಿದೆ ಆದರೆ ಅವುಗಳನ್ನು ನೆಟ್ವರ್ಕ್ ಮಾಡಬೇಕಾಗುತ್ತದೆ ಆದ್ದರಿಂದ ನಾನು ಪ್ರಸ್ತಾಪಿಸಿದ ಪೂರೈಕೆ ಸರಪಳಿಯ ಉದ್ದಕ್ಕೂ ಆಹಾರ ಗುಣಮಟ್ಟದ ಮೇಲ್ವಿಚಾರಣೆಗಾಗಿ ನಾವು ನೆಟ್ವರ್ಕ್ ಸಂವೇದಕಗಳನ್ನು ಹೊಂದಿರಬೇಕು ಪರಿಸರ ಪರಿಸ್ಥಿತಿಗಳ ಮೇಲ್ವಿಚಾರಣೆಗಾಗಿ ಸಂವೇದಕಗಳು ಮತ್ತು ಅವುಗಳ ನೆಟ್ವರ್ಕ್ ಸಂವೇದಕಗಳು ಆದ್ದರಿಂದ ಗೋದಾಮುಗಳ ತಾಪಮಾನವನ್ನು ಸರಿಯಾಗಿ ನಿರ್ವಹಿಸಲಾಗಿದೆಯೆ ಆ ತಾಪಮಾನಗಳ ಮೇಲ್ವಿಚಾರಣೆ ಆ ತಾಪಮಾನದ ಮೇಲ್ವಿಚಾರಣೆಯನ್ನು ಹೊತ್ತೊಯ್ಯುವ ಕ್ರಕ್ಸ್ ಇತ್ಯಾದಿಗಳನ್ನು ವಿವಿಧ ಗೋದಾಮುಗಳ ಮೂಲಕ ಹೋಗುವ ಆಹಾರ ಧಾನ್ಯಗಳು ಸಹ ಮಾಡಬೇಕಾಗುತ್ತದೆ ಆದ್ದರಿಂದ ಈ ಸಂಪೂರ್ಣ ಆಹಾರ ಪೂರೈಕೆ ಸರಪಳಿಯಲ್ಲಿ ಸಂವೇದಕಗಳು ಇಲ್ಲಿ ಬಹಳ ನಿರ್ಣಾಯಕವಾಗಿವೆ ಸಂವಹನ ಪದರವು ಮೂಲತಃ ಮಧ್ಯಸ್ಥಗಾರರ ಪ್ರವೇಶ ಪೂರೈಕೆ ಸರಪಳಿ ದತ್ತಾಂಶ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತದೆ ವಿಭಿನ್ನ ಮಧ್ಯಸ್ಥಗಾರರ ನಡುವಿನ ಸಂವಹನ ಮಧ್ಯಸ್ಥಗಾರರಿಗೆ ಪ್ರವೇಶ ಪೂರೈಕೆ ಸರಪಳಿಯ ವಿಭಿನ್ನ ಘಟಕಗಳ ನಡುವಿನ ಸಂವಹನ ವಿಭಿನ್ನ ಡೇಟಾವನ್ನು ಸಂವೇದಕಗಳ ಬಳಕೆಗೆ ಸಂಪರ್ಕಿಸುವುದು ಸಂವೇದಕಗಳಿಂದ ಸಂವಹನದ ಮೂಲಕ ನೆಟ್ವರ್ಕ್ ಈ ಎಲ್ಲಾ ವಿಷಯಗಳು ಅಗತ್ಯವಿದೆ ಮತ್ತು ಅಂತಿಮವಾಗಿ ರೈತರು ಚಿಲ್ಲರೆ ವ್ಯಾಪಾರಿಗಳು ಸರ್ಕಾರ ವಿಶ್ಲೇಷಕರು ಗ್ರಾಹಕರು ವಿಮಾ ಕಂಪೆನಿಗಳಿಗೆ ಅರ್ಜಿಗಳನ್ನು ಹೊಂದಲು ಅಪ್ಲಿಕೇಶನ್ ಲೇಯರ್ ಅನ್ನು ಇಲ್ಲಿ ಬರೆಯಲಾಗಿಲ್ಲ ಆದರೆ ವಿಮಾ ಕಂಪನಿಗಳಿಗೆ ಇದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಿಮಗೆ ಹಲವಾರು ಕಾರ್ಯಗಳನ್ನು ಮಾಡಲು ಸಂವೇದಕಗಳು ಆರ್ದ್ರತೆ ತಾಪಮಾನ ಆಹಾರ ಉತ್ಪನ್ನಗಳ ಸಂಯೋಜನೆ ಮತ್ತು ಮುಂತಾದವುಗಳನ್ನು ಮೇಲ್ವಿಚಾರಣೆ ಮಾಡುವ ಸಂವೇದಕಗಳು ಬೇಕಾಗುತ್ತವೆ ಸಂವೇದಕಗಳು ಈ ವಿಭಿನ್ನ ಕಾರ್ಯಗಳ ಸಂಖ್ಯೆಯನ್ನು ಮಾಡಬಹುದು ಆದರೆ ಸಂವೇದಕಗಳು ನೈಜ ಸಮಯದಲ್ಲಿ ಸಾಕಷ್ಟು ಡೇಟಾವನ್ನು ಎಸೆಯುತ್ತವೆ ಅದನ್ನು ಮರುಪಡೆಯಲಾದ ಆ ಡೇಟಾದಿಂದ ಹೆಚ್ಚಿನದನ್ನು ಪಡೆಯಲು ರಿಯಲ್ ಟೈಮ್ ನಲ್ಲಿ ವಿಶ್ಲೇಷಿಸಬೇಕಾಗುತ್ತದೆ ಆದ್ದರಿಂದ ನಿಮಗೆ ಸುಲಭವಾದ ಪ್ರಕ್ರಿಯೆ ನಿಯಂತ್ರಣ ಹೆಚ್ಚಿದ ಆಹಾರ ಸುರಕ್ಷತೆ ಇತ್ಯಾದಿಗಳು ಅವಶ್ಯಕೆತೆ ಮತ್ತು ಪತ್ತೆಹಚ್ಚುವಿಕೆಯನ್ನು ಕೊನೆಗೊಳಿಸಲು ಸಾಕಷ್ಟು ಅಂತ್ಯವನ್ನು ಹೊಂದಿರುವುದು ಸಹ ಬಹಳ ಮುಖ್ಯ ಆದ್ದರಿಂದ ನಾನು ಪ್ರಾರಂಭದಲ್ಲಿ ಪ್ಲೇಟ್ ಪರಿಕಲ್ಪನೆಯನ್ನು ಕ್ಷೇತ್ರದ ಬಗ್ಗೆ ಹೇಳಿದೆ ನಾನು ಅದನ್ನು ವಿವರಿಸಿದೆ ಆದ್ದರಿಂದ ಪ್ಲೇಟ್ ಟು ಪ್ಲೇಟ್ ಮತ್ತು ಅನುಗುಣವಾದ ಪೂರೈಕೆ ಸರಪಳಿ ಸೂಕ್ತವಾದ ಐಒಟಿ ಪರಿಹಾರಗಳನ್ನು ಬಳಸಿಕೊಂಡು ನೀವು ಇದನ್ನು ಸಮರ್ಪಕವಾಗಿ ಜಾರಿಗೆ ತಂದಿದ್ದರೆ ಉದಾಹರಣೆಗೆ ಭತ್ತದ ಗದ್ದೆಗೆ ಅಕ್ಕಿ ಪ್ಯಾಕೆಟ್ ಅನ್ನು ಪತ್ತೆಹಚ್ಚಲು ಸಾಧ್ಯವಿದೆ ಆದ್ದರಿಂದ ನೀವು ಇದನ್ನು ಸರಿಯಾಗಿ ಕಾರ್ಯಗತಗೊಳಿಸಬಹುದಾದರೆ ಇದು ತುಂಬಾ ಆಕರ್ಷಕವಾಗಿರುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಆಹಾರ ಉದ್ಯಮದಲ್ಲಿ IIoT ಯ ಪ್ರಭಾವವು ಹೀಗಿದೆ ನಾವು ಸಮರ್ಥ ಉತ್ಪಾದನಾ ಮಾರ್ಗವನ್ನು ಹೊಂದಲಿದ್ದೇವೆ ನಾವು ಸಾಕಷ್ಟು ಸೂಕ್ತವಾದ ಪರಿಣಾಮಕಾರಿ ಆಹಾರ ಸುರಕ್ಷತಾ ಕ್ರಮಗಳನ್ನು ಆಹಾರ ಸುರಕ್ಷತಾ ನಿಯಂತ್ರಣವನ್ನು ಜಾರಿಗೆ ತರಲಿದ್ದೇವೆ ನಾವು ಸರಬರಾಜು ಸರಪಳಿಯ ಪಾರದರ್ಶಕತೆಯನ್ನು ಹೊಂದಲಿದ್ದೇವೆ ಇಡೀ ಪೂರೈಕೆ ಸರಪಳಿಯಲ್ಲಿನ ವ್ಯರ್ಥವನ್ನು ನಾವು ಕಡಿಮೆ ಮಾಡಲಿದ್ದೇವೆ ನಾವು ಆಹಾರ ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡಲಿದ್ದೇವೆ ಮತ್ತು ರಿಯಲ್ ಟೈಮ್ ನಲ್ಲಿ ನಾವು ವಿಶ್ಲೇಷಿಸಬಹುದು ಉದಾಹರಣೆಗೆ ಉತ್ಪನ್ನಗಳ ಮಾಹಿತಿ ಮತ್ತು ಆಹಾರ ವ್ಯರ್ಥವನ್ನು ಕಡಿಮೆ ಮಾಡಿ ಆದ್ದರಿಂದ ನೀವು ಆಹಾರ ಉದ್ಯಮದಲ್ಲಿ IIoT ಅನುಷ್ಠಾನವನ್ನು ಹೊಂದಿದ್ದರೆ ಈ ಎಲ್ಲಾ ವಿಷಯಗಳು ಸಾಧ್ಯ ಆದ್ದರಿಂದ ಸಂಸ್ಥೆಯಲ್ಲಿ ನಾವು ಹವಾಮಾನವನ್ನು ಮೇಲ್ವಿಚಾರಣೆ ಮಾಡಲು ಬೆಳೆ ಪಕ್ವತೆಯನ್ನು ಮೇಲ್ವಿಚಾರಣೆ ಮಾಡಲು ಕೀಟಗಳ ಉಪಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಮಣ್ಣಿನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರದ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡಲು ಸಂವೇದಕಗಳನ್ನು ಹೊಂದಬಹುದು ಉದಾಹರಣೆಗೆ ಮಣ್ಣಿನ ತೇವಾಂಶ ಎಷ್ಟು ಕ್ಷೇತ್ರ ನೀರಿನ ಮಟ್ಟ ಎಷ್ಟು ಕ್ಷೇತ್ರದ ರಸಗೊಬ್ಬರ ಅಂಶ ಎಷ್ಟು ಕ್ಷೇತ್ರದ ಮಣ್ಣಿನ ಪೋಷಕಾಂಶಗಳ ಸ್ಥಿತಿ ಆಹಾರ ಉದ್ಯಮದಲ್ಲಿ ಐಒಟಿ ಅನುಷ್ಠಾನದ ಸಹಾಯದಿಂದ ಈ ಎಲ್ಲ ವಿಷಯಗಳು ಸಾಧ್ಯ ಆದ್ದರಿಂದ ಈ ರೀತಿಯ ಕೆಲವು ವಿಭಿನ್ನ ಅಪ್ಲಿಕೇಶನ್ಗಳು ಇವುಗಳಲ್ಲಿ ನೀವು ಹೆಚ್ಚಿನ ಸಂಖ್ಯೆಯ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊಂದಿದ್ದೀರಿ ಅದು ಐಒಟಿ ಅನುಷ್ಠಾನಕ್ಕೆ ಸಾಧ್ಯವಿದೆ ಆದ್ದರಿಂದ ನಾನು ಈಗ ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡಲಿದ್ದೇನೆ ಜಾನುವಾರು ಕೊಟ್ಟಿಗೆಯಲ್ಲಿ ಸಂವೇದಕಗಳು ವಿಭಿನ್ನ ಪ್ರಾಣಿಗಳ ಆರೋಗ್ಯ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಹಸುಗಳು ಎಮ್ಮೆಗಳಂತಹ ವಿಭಿನ್ನ ಲೈವ್ ಸ್ಟಾಕ್ಗಳು ಮತ್ತು ಕುರಿ ಮತ್ತು ಮೇಕೆಗಳು ಸೇರಿದಂತೆ ವಿವಿಧ ಲೈವ್ ಸ್ಟಾಕ್ಗಳು ಆದ್ದರಿಂದ ಎಲ್ಲಾ ಲೈಫ್ ಮಾನಿಟರಿಂಗ್ ಐಒಟಿ ಶಕ್ತಗೊಂಡ ಸಾಧನಗಳನ್ನು ಬಳಸಿಕೊಂಡು ನೈಜ ಸಮಯದ ಮೇಲ್ವಿಚಾರಣೆಯನ್ನು ಮುಂದುವರಿಸುತ್ತದೆ ಐಒಟಿ ಅನುಷ್ಠಾನ ಈ ವಿಭಿನ್ನ ಜಾನುವಾರುಗಳ ಆಹಾರ ನಿಯಂತ್ರಣ ವಿವಿಧ ಕೃಷಿ ಪ್ರಾಣಿಗಳು ಐಒಟಿ ಅನುಷ್ಠಾನದ ಸಹಾಯದಿಂದ ಸ್ವಯಂಚಾಲಿತ ಆಹಾರ ಚಕ್ರಗಳನ್ನು ಹೊಂದಿಸಬಹುದು ಸೂಕ್ತವಾದ ಐಒಟಿ ಅನುಷ್ಠಾನದ ಸಹಾಯದಿಂದ ಬ್ರೂಡಿಂಗ್ ಕೊಟ್ಟಿಗೆಗಳು ಮತ್ತು ಮೊಟ್ಟೆಕೇಂದ್ರಗಳಲ್ಲಿ ಸ್ವಯಂಚಾಲಿತ ತಾಪಮಾನ ನಿಯಂತ್ರಣವೂ ಸಾಧ್ಯ ಸಲಕರಣೆಗಳಲ್ಲಿ ಈ ಪ್ರಾಣಿಗಳು ತಮ್ಮ ನಿಖರವಾದ ಸ್ಥಳದ ಸುತ್ತಲೂ ಚಲಿಸುವಾಗಲೆಲ್ಲಾ ಜಿಪಿಎಸ್ ಟ್ರ್ಯಾಕಿಂಗ್ ನಿಮಗೆ ತಿಳಿದಿರುವಂತೆ ಐಒಟಿ ಸಕ್ರಿಯಗೊಳಿಸುವಿಕೆಯನ್ನು ಮಾಡಬಹುದು ಅವುಗಳ ಸ್ಥಾನ ಇತ್ಯಾದಿಗಳನ್ನು ಟ್ರ್ಯಾಕ್ ಮಾಡಬಹುದು ಆಹಾರ ಉದ್ಯಮದಲ್ಲಿ ಐಒಟಿಯಲ್ಲಿನ ಇತರ ಘಟಕಗಳ ಚಲನೆಯ ಚಲನಶೀಲತೆಯನ್ನು ಪತ್ತೆಹಚ್ಚಲು ಈ ಜಿಪಿಎಸ್ ಅನ್ನು ಬಳಸಬಹುದಾಗಿದೆ ಡ್ರೋನ್ ನೆರವಿನ ಕ್ಷೇತ್ರ ಮೇಲ್ವಿಚಾರಣೆ ಸಾಕಷ್ಟು ಸಾಮಾನ್ಯವಾಗಿದೆ ಕೃಷಿಯಲ್ಲಿ ಡ್ರೋನ್ ನೆರವಿನ ಕ್ಷೇತ್ರ ಮೇಲ್ವಿಚಾರಣಾ ಅನ್ವಯಗಳು ಸಾಕಷ್ಟು ಸಾಮಾನ್ಯವಾಗಿದೆ ಮತ್ತು ಕಾರ್ಯಗತಗೊಳ್ಳುತ್ತಿವೆ ಪ್ರಯೋಗಾಲಯದಲ್ಲಿ ನಾವೇ ವಿವಿಧ ಕಾರ್ಯಗಳನ್ನು ಮಾಡಲು ವಿಭಿನ್ನ ಕೃಷಿ ಡ್ರೋನ್ ಅನ್ವಯಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಆಹಾರ ಉದ್ಯಮದಲ್ಲಿ ಕೃಷಿ ಯಂತ್ರೋಪಕರಣಗಳು ಟ್ರಾಕ್ಟರುಗಳು ಮುಂತಾದ ವಿಭಿನ್ನ ಯಂತ್ರಗಳಿಗೆ ನಿರ್ವಹಣೆ ಎಂಬೆಡಿಂಗ್ ಸಂವೇದಕಗಳಿಗಾಗಿ ಐಒಟಿ ಅನುಷ್ಠಾನಗಳನ್ನು ಮಾಡಬಹುದು ಅವುಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಅವುಗಳ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಯಾವುದೇ ಯಂತ್ರವು ಕೆಳಗಿಳಿಯುತ್ತದೆಯೇ ಎಂದು ಕಂಡುಹಿಡಿಯಲು ಭವಿಷ್ಯ ಐಒಟಿ ಅನುಷ್ಠಾನಗಳ ಮೂಲಕ ಆಹಾರ ಉದ್ಯಮದಲ್ಲಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಸಲಕರಣೆಗಳ ಜೀವಿತಾವಧಿಯನ್ನು ವಿಸ್ತರಿಸುವ ಈ ಯಂತ್ರಗಳ ಎಚ್ಚರಿಕೆ ಚಿಹ್ನೆಗಳು ಸ್ಮಾರ್ಟ್ ನಿರ್ವಹಣೆ ಇತ್ಯಾದಿಗಳನ್ನು ಮೊದಲೇ ಕಂಡುಹಿಡಿಯುವುದು ಆಹಾರ ಉದ್ಯಮದಲ್ಲಿ ಐಒಟಿ ಅನುಷ್ಠಾನವು ಮುನ್ಸೂಚಕ ವಿಶ್ಲೇಷಣೆಗಳ ಮೂಲಕ ಅಂಚುಗಳನ್ನು ಸುಧಾರಿಸುತ್ತದೆ ಮುಂಚಿನ ಎಚ್ಚರಿಕೆ ಚಿಹ್ನೆಗಳನ್ನು ಗುರುತಿಸುತ್ತದೆ ಉತ್ತಮ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಲಾಭವನ್ನು ಹೆಚ್ಚಿಸುತ್ತದೆ ಗ್ರಾಹಕರಿಗಾಗಿ ವಿಭಿನ್ನ ಉಪಕ್ರಮಗಳಿವೆ ಸ್ಮಾರ್ಟ್ ಮಟ್ಟವು ದಿನಸಿ ತಯಾರಕರ ಸಂಘದ ಜಿಎಂಎಯ ಒಂದು ಉಪಕ್ರಮವಾಗಿದೆ ಇದು ಗ್ರಾಹಕರಿಗೆ ಉತ್ಪನ್ನ ಸಂಬಂಧಿತ ಮಾಹಿತಿಯನ್ನು ಒದಗಿಸಲು ಕ್ಯೂಆರ್ ಕೋಡ್ ಅನ್ನು ಬಳಸುತ್ತದೆ ಈ ಗ್ರಾಹಕರು ನಿರ್ದಿಷ್ಟ ಆಹಾರ ಪದಾರ್ಥದ ಘಟಕಾಂಶದ ವಿವರಗಳು ನಿರ್ದಿಷ್ಟ ಆಹಾರ ಪದಾರ್ಥದ ಅಲರ್ಜಿನ್ ಮಾನ್ಯತೆ ಪೋಷಣೆ ಮೌಲ್ಯ ಮತ್ತು ಇತರ ಹಲವು ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಉತ್ಪನ್ನದ ಬಗ್ಗೆ ವಿವರಗಳನ್ನು ಪಡೆಯಲು ಗ್ರಾಹಕರು ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು ಉತ್ಪನ್ನ ಮಾಹಿತಿಯು ಪೋಷಣೆ ಪದಾರ್ಥಗಳು ಅಲರ್ಜಿನ್ಗಳು ಮೂರನೇ ವ್ಯಕ್ತಿಯ ಪ್ರಮಾಣೀಕರಣ ಸಾಮಾಜಿಕ ಅನುಸರಣೆ ಕಾರ್ಯಕ್ರಮಗಳು ಬಳಕೆಯ ಸೂಚನೆಗಳು ಸಲಹೆಗಳು ಮತ್ತು ಸುರಕ್ಷಿತ ನಿರ್ವಹಣೆ ಸೂಚನೆಗಳನ್ನು ಒಳಗೊಂಡಿದೆ ಕಾರ್ಖಾನೆಯಲ್ಲಿ ಐಒಟಿ ಅನುಷ್ಠಾನಗಳು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿನ ವಿಭಿನ್ನ ಯಂತ್ರೋಪಕರಣಗಳಿಗೆ ಸಹಾಯ ಮಾಡುತ್ತದೆ ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ವಿಭಿನ್ನ ಕಾರ್ಮಿಕರು ಸ್ವಾಯತ್ತವಾಗಿ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತದೆ ಈ ಸಂಪರ್ಕವು ಆಹಾರ ಉತ್ಪನ್ನದ ಗುಣಮಟ್ಟ ಆಹಾರ ಪ್ರಕ್ರಿಯೆಗಳ ಗುಣಮಟ್ಟ ಮತ್ತು ಮುಂತಾದವುಗಳನ್ನು ಸುಧಾರಿಸಲು ಒಳನೋಟಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಇದರ ಪರಿಣಾಮವಾಗಿ ಅವು ಟಿಟಿಎಂ ಅನ್ನು ಮಾರುಕಟ್ಟೆಗೆ ತರುವ ಸಮಯವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಆದ್ದರಿಂದ ಐಒಟಿ ಅನುಷ್ಠಾನಗಳು ಆಹಾರ ಉತ್ಪನ್ನದ ಅನುಸರಣೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಬಹುದು ನಿಯಂತ್ರಕ ಮಾನದಂಡಕ್ಕೆ ಅನುಸರಣೆ ಉತ್ತಮ ಅಭ್ಯಾಸಗಳಿಗೆ ಅನುಸರಣೆ ಮತ್ತು ಆಹಾರ ಉತ್ಪನ್ನಗಳನ್ನು ಸುರಕ್ಷಿತವಾಗಿ ನಿರ್ವಹಿಸುವುದು ಇವೆಲ್ಲವೂ ಆಹಾರ ಉದ್ಯಮದಲ್ಲಿ ಐಒಟಿ ಅನುಷ್ಠಾನದ ಸಹಾಯದಿಂದ ಸಾಧ್ಯ ಆಹಾರ ಉದ್ಯಮದಲ್ಲಿ ಐಒಟಿ ಅನುಷ್ಠಾನವು ಆಗಮೆಂಟೆಡ್ ರಿಯಾಲಿಟಿ ಸೇಫ್ಟಿ ಗ್ಲಾಸ್ ಮತ್ತು ಇತರ ಧರಿಸಬಹುದಾದ ಮೂಲಕ ಕಾರ್ಮಿಕರನ್ನು ಸಬಲೀಕರಣಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಅವರ ಪ್ರಕ್ರಿಯೆಗಳ ಒಟ್ಟಾರೆ ಉತ್ಪಾದಕತೆ ಮತ್ತು ದಕ್ಷತೆ ಕಾರ್ಮಿಕರ ದಕ್ಷತೆ ಮತ್ತು ಅವರು ಬಳಸುತ್ತಿರುವ ಯಂತ್ರೋಪಕರಣಗಳ ದಕ್ಷತೆ ಹೆಚ್ಚಾಗುತ್ತದೆ ನಗರ ಬೆಳೆ ಇಂಟಲಿಜೆಂಟ್ ಇಂಡೋರ್ ಉದ್ಯಾನವಾಗಿದ್ದು ಹಣ್ಣುಗಳು ಗಿಡಮೂಲಿಕೆಗಳು ತರಕಾರಿಗಳು ಸೊಪ್ಪುಗಳು ಮತ್ತು ಖಾದ್ಯ ಹೂವುಗಳನ್ನು ಬೆಳೆಯಲು ಇಂಟಲಿಜೆಂಟ್ ಇಂಡೋರ್ ಉದ್ಯಾನವನ್ನು ಒದಗಿಸುತ್ತದೆ ಅವುಗಳು ಸ್ವಯಂಚಾಲಿತ ಹವಾಮಾನ ನಿಯಂತ್ರಣ ಸ್ವಯಂಚಾಲಿತ ಜಾನುವಾರುಗಳ ಮೇಲ್ವಿಚಾರಣೆ ಸ್ವಯಂಚಾಲಿತ ಸ್ಮಾರ್ಟ್ ಅಧಿಸೂಚನೆಗಳನ್ನು ಅನುಷ್ಠಾನಗೊಳಿಸುತ್ತವೆ ಮತ್ತು ಅದನ್ನು ಸಂಬಂಧಪಟ್ಟ ಮಧ್ಯಸ್ಥಗಾರರಿಗೆ ಕಳುಹಿಸಬಹುದು ಸಸ್ಯ ವೈದ್ಯರ ಸ್ವಯಂಚಾಲಿತ ಅಧಿಸೂಚನೆಗಳನ್ನು ಕಳುಹಿಸಲಾಗುವುದು ಡಯಾಜೆನೆಟಿಕ್ಸ್ ಈ ಉತ್ಪನ್ನವನ್ನು ಹೊಂದಿದೆ ಇದು ಬಯೋ ರೇಂಜರ್ ಇದು ಆಹಾರದಲ್ಲಿ ಸೂಕ್ಷ್ಮಜೀವಿಯ ಕಾಯಿಲೆಗಳ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಬಯೋ ರೇಂಜರ್ ಒಂದು ಸಣ್ಣ ಹ್ಯಾಂಡ್ಹೆಲ್ಡ್ ಸಾಧನವಾಗಿದ್ದು ಅದು ಆಂಡ್ರಾಯ್ಡ್ ಅಪ್ಲಿಕೇಶನ್ನೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಮತ್ತು ಆಹಾರದಲ್ಲಿನ ರೋಗಕಾರಕಗಳನ್ನು ತಕ್ಷಣ ಪತ್ತೆ ಮಾಡುತ್ತದೆ ಎಸ್ಕೆಸ್ಸೊ ಎನ್ನುವುದು ಅಡುಗೆ ವಾಮಾಚಾರವನ್ನು ಹೊಂದಿರುವ ಕಂಪನಿಯಾಗಿದ್ದು ಅದು ಮೂಲತಃ ಸ್ಮಾರ್ಟ್ ಅಡುಗೆಗಾಗಿರುತ್ತದೆ ಆದ್ದರಿಂದ ಅವರು ಈ ವೈ ಫೈ ಸಂಪರ್ಕಿತ ಸ್ಮಾರ್ಟ್ ಅಡುಗೆ ಸಾಧನವನ್ನು ಹೊಂದಿದ್ದು ಇದು ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ ಮೂಲಕ ಅಡುಗೆ ಸ್ಥಿತಿಯನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಸ್ಮಾರ್ಟ್ ಅಡುಗೆ ಮೂಲತಃ ಆಹಾರ ಪ್ಯಾಕೆಟ್ ಮತ್ತು ಎಸ್ಕೆಸ್ಸೊ ಸಾಧನವನ್ನು ನೀರಿನ ಪಾತ್ರೆಯಲ್ಲಿ ಇರಿಸಿ ಪಾಕವಿಧಾನವನ್ನು ಆರಿಸಿ ಮತ್ತು ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ ಮೂಲಕ ಪ್ರಾರಂಭಿಸಿ ನಿಮ್ಮ ಆಹಾರವನ್ನು ಕನಿಷ್ಠ ಒಳಗೊಳ್ಳುವಿಕೆಯ ಮೂಲಕ ಚುರುಕಾದ ರೀತಿಯಲ್ಲಿ ಬೇಯಿಸಬಹುದು ಪಾಕಶಾಲೆಯ ವಿಜ್ಞಾನ ಕೈಗಾರಿಕೆಗಳು ಫ್ಲೇವರ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದು ಅದು ಮೂಲತಃ ಆಹಾರ ಮತ್ತು ಪಾನೀಯಗಳನ್ನು ಅನನ್ಯ ಸುವಾಸನೆಗಳೊಂದಿಗೆ ತುಂಬಿಸುತ್ತದೆ ಅವು ಆಹಾರ ಪದಾರ್ಥಗಳ ಬಗ್ಗೆ ಡೇಟಾವನ್ನು ಸಂಗ್ರಹಿಸುತ್ತವೆ ಬಳಕೆದಾರರ ಡೇಟಾವನ್ನು ಸಂಗ್ರಹಿಸುತ್ತವೆ ಮತ್ತು ಭಕ್ಷ್ಯಗಳ ಪರಿಮಳವನ್ನು ಹೆಚ್ಚಿಸಲು ಮತ್ತು ಬಳಕೆದಾರರಿಗೆ ನಿರ್ದಿಷ್ಟವಾದ ಆಹಾರವನ್ನು ಒದಗಿಸಲು ಯಂತ್ರ ಕಲಿಕೆ ಮತ್ತು ದತ್ತಾಂಶ ವಿಶ್ಲೇಷಣೆಯ ವಿಭಿನ್ನ ಅನುಷ್ಠಾನಗಳನ್ನು ಬಳಸುತ್ತವೆ ಮತ್ತು ಪಾನೀಯ ಜೋಡಣೆ ಮಾಡುತದೆ ಇಂಟೆಲಿಕಪ್ ಸ್ಮಾರ್ಟ್ ಕಪ್ ಪರಿಹಾರವನ್ನು ಹೊಂದಿದೆ ಇದು ಮೂಲತಃ ಸ್ಮಾರ್ಟ್ ಪಾನೀಯ ವಿತರಣಾ ಯಂತ್ರವಾಗಿದ್ದು ಅದು ಕಾಯುವ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಪಾನೀಯ ಅಂಗಡಿಗಳಲ್ಲಿ ಲಾಭವನ್ನು ಹೆಚ್ಚಿಸುತ್ತದೆ ಇವುಗಳು ಐಒಟಿ ಶಕ್ತಗೊಂಡ ಕಪ್ಗಳಂತಿದ್ದು ಅವು ಕಪ್ನ ತಳದಲ್ಲಿ ಎನ್ಎಫ್ಸಿ ಇಂಟಿಗ್ರೇಟೆಡ್ ಚಿಪ್ಗಳನ್ನು ಹೊಂದಿವೆ ಮತ್ತು ಅವು ಕಪ್ಗಳನ್ನು ಮೊಬೈಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಮತ್ತು ಇಂಟೆಲ್ಲಿಹೆಡ್ಗೆ ಸಂಪರ್ಕಿಸುತ್ತವೆ ಇದು ಮಾಡ್ಯುಲರ್ ವಿತರಣಾ ಘಟಕವಾಗಿದೆ ಆದ್ದರಿಂದ ಈ ಎನ್ಎಫ್ಸಿ ಚಿಪ್ಸ್ ಮೂಲತಃ ಪ್ರತಿ ಬಳಕೆದಾರರನ್ನು ಒಂದು ಕಪ್ಗೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಕಪ್ಗಳನ್ನು ಬಳಸಬಹುದಾಗಿದೆ ಮತ್ತು ಜೈವಿಕ ವಿಘಟನೀಯ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಆದ್ದರಿಂದ ಸ್ಮಾರ್ಟ್ ಕಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮೂಲತಃ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಪ್ರತ್ಯೇಕ ಅಪ್ಲಿಕೇಶನ್ಗಳಿವೆ ಗ್ರಾಹಕರು ಆ್ಯಪ್ ಬಳಸಿ ಇಂಟೆಲಿಕಪ್ ಖಾತೆಗಳನ್ನು ರಚಿಸುತ್ತಾರೆ ಅವರು ಹಣವನ್ನು ಇ ವ್ಯಾಲೆಟ್ಗೆ ವರ್ಗಾಯಿಸುತ್ತಾರೆ ಮತ್ತು ಕಪ್ಗಳನ್ನು ಇ ವ್ಯಾಲೆಟ್ಗೆ ಲಿಂಕ್ ಮಾಡಿದ ನಂತರ ಕ್ಯುಆರ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಅಲ್ಲಿಗೆ ಲಿಂಕ್ ಮಾಡುತ್ತಾರೆ ಅಪ್ಲಿಕೇಶನ್ ಮೂಲಕ ಕೋಡ್ ಮಾಡಿ ಮತ್ತು ಇಂಟೆಲಿಹೆಡ್ ಬಳಸಿ ವಿತರಣಾ ಘಟಕದಲ್ಲಿ ಕಪ್ ಅನ್ನು ಡಾಕಿಂಗ್ ಮಾಡಿ ಆದ್ದರಿಂದ ಅಲ್ಲಿನ ಗ್ರಾಹಕರು ಅಂತಿಮವಾಗಿ ಈ ಸ್ಮಾರ್ಟ್ ಕಪ್ ಮೂಲಕ ಉತ್ಪಾದಿಸುವ ಪಾನೀಯವನ್ನು ಆನಂದಿಸುತ್ತಾರೆ ಅಂತೆಯೇ ಸ್ಮಾರ್ಟ್ ಕಾಫಿ ತಯಾರಿಕೆಗಾಗಿ ಸ್ಪಿನ್ ಇಂಕ್ ಮತ್ತು ಸ್ಮಾರ್ಟ್ ಒಳಾಂಗಣ ಕೃಷಿಗೆ ಫಾರ್ಮ್ ಶೆಲ್ಫ್ ಆಹಾರ ಉದ್ಯಮಕ್ಕೆ ಬೇರೆ ಬೇರೆ ಐಒಟಿ ಪರಿಹಾರಗಳಿವೆ ಆದ್ದರಿಂದ ಇವುಗಳು ನಾನು ಸಂಕ್ಷಿಪ್ತವಾಗಿ ಮಾತನಾಡಿದ ಪರಿಹಾರಗಳು ಆಹಾರ ಉದ್ಯಮದಲ್ಲಿ ಬಳಸಲಾದ ಐಒಟಿ ಪರಿಹಾರಗಳು ಆಹಾರ ಸಂಸ್ಕರಣಾ ಉದ್ಯಮ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಹೆಚ್ಚು ವಿವರವಾಗಿ ಮಾತನಾಡುವ ವಿಭಿನ್ನ ಉಲ್ಲೇಖಗಳ ಪಟ್ಟಿ ಆದ್ದರಿಂದ ನಾನು ಪ್ರಸ್ತಾಪಿಸಿದ ಈ ಯಾವುದೇ ಪರಿಹಾರಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಈ ವ್ಯತ್ಯಾಸಗಳ ಮೂಲಕ ಹೋಗಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ